ಆದ್ದರಿಂದ ಇಲ್ಲಿ ಪ್ರಶ್ನೆಯೆಂದರೆ ಸಂವಹನದ ಗುಣಲಕ್ಷಣಗಳನ್ನು ಪ್ರಮಾಣೀಕರಿಸುವಲ್ಲಿ ಸಾಮಾಜಿಕ ಮಾಧ್ಯಮದ ಕಾರ್ಯಸಾಧ್ಯತೆಯನ್ನು ನಾವು ಅನ್ವೇಷಿಸಬಹುದೇ ಇದು ಫೇಸ್ಬುಕ್ನ ಚೌಕಟ್ಟಿನಲ್ಲಿ ನಾಗರಿಕರಿಂದ ನಾಗರಿಕರಿಗೆ ಪೊಲೀಸರಿಂದ ನಾಗರಿಕರಿಗೆ ಪೊಲೀಸರಿಂದ ಪೊಲೀಸರಿಗೆ ಮತ್ತು ನಾಗರಿಕರಿಂದ ಪೊಲೀಸರ ನಡುವೆ ಸಂವಹನ ಹೇಗೆ ನಡೆಯುತ್ತದೆ ಪೊಲೀಸ್ ಸಂಸ್ಥೆಯ ಫೇಸ್ಬುಕ್ ಪುಟದ ಚೌಕಟ್ಟಿನಲ್ಲಿ ಆದ್ದರಿಂದ ಇದು ಪ್ರಶ್ನೆಯೆಂದರೆ ಈ ನಾಲ್ಕು ಸಂವಹನಗಳ ನಡುವೆ ಸಂವಹನವು ಯಾವ ರೀತಿಯ ಗುಣಲಕ್ಷಣಗಳನ್ನು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನಾವು ನಿಜವಾಗಿ ಕಂಡುಹಿಡಿಯಬಹುದೇ ನಂತರ ಪರಿಣಾಮಕಾರಿ ಅಭಿವ್ಯಕ್ತಿ ನಿಶ್ಚಿತಾರ್ಥದ ಸಾಮಾಜಿಕ ಮತ್ತು ಅರಿವಿನ ಪ್ರತಿಕ್ರಿಯೆ ಪ್ರಕ್ರಿಯೆಯಂತಹ ನಡವಳಿಕೆಯ ಗುಣಲಕ್ಷಣಗಳನ್ನು ಗುರುತಿಸುವುದು ಸರಳವಾಗಿ ಹೇಳುವುದಾದರೆ ಇದು ಮೂಲಭೂತವಾಗಿ ಪರಸ್ಪರ ಕ್ರಿಯೆಗಳು ಎಷ್ಟು ಧನಾತ್ಮಕ ಅಥವಾ ಋಣಾತ್ಮಕವಾಗಿವೆ ಎಷ್ಟು ಬಾರಿ ನಿಶ್ಚಿತಾರ್ಥವು ಸಂಭವಿಸುತ್ತದೆ ಪರಸ್ಪರ ಕ್ರಿಯೆಯಲ್ಲಿ ತೊಡಗಿರುವ ಪಕ್ಷಗಳ ನಡುವಿನ ಪ್ರತಿಕ್ರಿಯೆ ಹೇಗೆ ಎಂಬುದನ್ನು ಕಂಡುಹಿಡಿಯುವುದು ಏಕೆಂದರೆ ನೋಡುತ್ತಿದ್ದ ನಿರ್ದಿಷ್ಟ ಪ್ರಶ್ನೆಗಳೆಂದರೆ ಸಾಮಯಿಕ ಗುಣಲಕ್ಷಣಗಳು ನಿಶ್ಚಿತಾರ್ಥದ ಗುಣಲಕ್ಷಣಗಳು ಭಾವನಾತ್ಮಕ ವಿನಿಮಯಗಳು ಮತ್ತು ಅರಿವಿನ ಮತ್ತು ಸಾಮಾಜಿಕ ದೃಷ್ಟಿಕೋನ ಇವುಗಳು ಯಾವುವು ಎಂಬುದರ ಕುರಿತು ನಾನು ನಿಮಗೆ ಸ್ವಲ್ಪ ತಿಳಿಸುತ್ತೇನೆ ಮತ್ತು ನಂತರ ನಿಮಗೆ ಕೆಲವು ಡೇಟಾವನ್ನು ತೋರಿಸುತ್ತೇನೆ ಮತ್ತು ಸಂಗ್ರಹಿಸಿದ ಡೇಟಾದೊಂದಿಗೆ ಕೆಲವು ಫಲಿತಾಂಶಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಸಾಮಾಜಿಕ ಮಾಧ್ಯಮ ಚರ್ಚೆಯ ಎಳೆಗಳನ್ನು ನಿರೂಪಿಸುವ ವಿಷಯ ಮತ್ತು ವಿಷಯಗಳ ಸ್ವರೂಪ ಜನರು ಯಾವ ರೀತಿಯ ವಿಷಯ ಮತ್ತು ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ ಎಂಬುದು ಸಾಮಯಿಕ ಗುಣಲಕ್ಷಣಗಳು ಮತ್ತು ನಾಗರಿಕರು ಮತ್ತು ಪೊಲೀಸರು ಸಾಮಾಜಿಕ ಮಾಧ್ಯಮ ಚರ್ಚೆಗಳಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ ಸಂವಹನ ಹೇಗೆ ನಡೆಯುತ್ತದೆ ಇದು ಯಾವ ಹಂತದ ಸಂವಹನ ವಾಗಿದೆ ಸಂವಾದದಲ್ಲಿ ಎಷ್ಟು ತೊಡಗಿಸಿಕೊಂಡಿದೆ ಮೂರನೆಯದು ಭಾವನಾತ್ಮಕ ವಿನಿಮಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟವಾಗುವ ಭಾವನೆಗಳ ಸ್ವಭಾವ ಮತ್ತು ಪರಿಣಾಮಕಾರಿ ಅಭಿವ್ಯಕ್ತಿಯಾಗಿದೆ ಇದು ಎಷ್ಟು ಭಾವನೆಗಳು ಧನಾತ್ಮಕ ಋಣಾತ್ಮಕವಾಗಿರುತ್ತದೆ ಕೆಲವು ಪರಿಕಲ್ಪನೆಗಳು ನಂತರ ವಾಸ್ತವವಾಗಿ ಮಾತನಾಡುವ ಕೆಲವು ಪರಿಕಲ್ಪನೆಗಳು ಹಿಂಸೆ ಪ್ರಚೋದನೆ ಮತ್ತು ಅಂತಹ ವಿಷಯಗಳು ಅರಿವಿನ ಮತ್ತು ಸಾಮಾಜಿಕ ದೃಷ್ಟಿಕೋನ ಪೋಲೀಸಿಂಗ್ ಫೇಸ್ಬುಕ್ ಪುಟಗಳ ಸಂದರ್ಭದಲ್ಲಿ ಅರಿವಿನ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ನಿರೂಪಿಸುವ ಭಾಷಾ ಗುಣಲಕ್ಷಣಗಳು ಯಾವುವು ಡೇಟಾವನ್ನು ವಿಶ್ಲೇಷಿಸುವ ಮತ್ತು ಉತ್ಪತ್ತಿಯಾಗುವ ವಿಷಯದಿಂದ ನಾವು ಏನನ್ನು ಸೆಳೆಯಬಹುದು ಎಂಬುದನ್ನು ನೋಡುವ ದೃಷ್ಟಿಯಿಂದ ನಾವು ನೋಡುವ ನಾಲ್ಕು ವಿಭಿನ್ನ ಅಂಶಗಳಾಗಿವೆ ಮತ್ತೊಮ್ಮೆ ದಯವಿಟ್ಟು ನಾನು ಈ ಸಂಪೂರ್ಣ ಕೋರ್ಸ್ ಅನ್ನು ಚಾಲನೆ ಮಾಡುತ್ತಿರುವ ವಿಧಾನವನ್ನು ನೆನಪಿನಲ್ಲಿಡಿ ಸಂಪೂರ್ಣ ವಿಷಯವು ವಾಸ್ತವವಾಗಿ ಸಮಸ್ಯೆಯನ್ನು ತೆಗೆದುಕೊಳ್ಳಲು ಕೆಲವು ಪ್ರಶ್ನೆಗಳನ್ನು ಕೇಳಲು ಪ್ರಯತ್ನಿಸಿ ಕೆಲವು ಡೇಟಾವನ್ನು ನೋಡಿ ಕೆಲವು ಮಾಡಿ ಕೆಲವು ವಿಶ್ಲೇಷಣೆ ಮಾಡಿ ಕೆಲವು ತೀರ್ಮಾನಗಳನ್ನು ಮಾಡಿ ಮತ್ತು ಹಿಂತಿರುಗಿ ನಾವು ಕೇಳಿದ ಪ್ರಶ್ನೆ ಮತ್ತು ಆ ಪ್ರಶ್ನೆಗಳಿಂದ ನಾವು ಏನು ಕಲಿತಿದ್ದೇವೆ ಎಂದು ಹೇಳುತ್ತೇವೆ ನಾವು ಪ್ರಾರಂಭದ ಹಂತದಿಂದ ನೋಡಿದರೆ ನಾವು ವಿಶ್ವಾಸಾರ್ಹತೆ ಮತ್ತು ನಂಬಿಕೆಯನ್ನು ಹೇಗೆ ಮಾಡುತ್ತಿದ್ದೇವೆ ಬೋಸ್ಟನ್ ಮ್ಯಾರಥಾನ್ ಚಂಡಮಾರುತ ಸ್ಯಾಂಡಿ ರೀತಿಯ ವಿಷಯಗಳು ಮತ್ತು ನಂತರ ಗೌಪ್ಯತೆಯ ಮೇಲೆ ಮುಖ ಗುರುತಿಸುವಿಕೆಯ ಕೆಲವು ವಿಶ್ಲೇಷಣೆಯನ್ನು ಮಾಡಲು ಮತ್ತು ಈ ವಾರದ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ ಪೊಲೀಸರು ಮತ್ತು ನಾಗರಿಕರು ಬೆಂಗಳೂರು ನಗರ ಪೊಲೀಸರ ಸಂವಾದ ಮಾತ್ರ ಹೇಗೆ ನಡೆಯುತ್ತಿದೆ ಎಂಬ ವಿಷಯ ಈ ವಾರದ ಎರಡನೇ ಭಾಗದಲ್ಲಿ ನಿಮಗೆ ನೆನಪಿದ್ದರೆ ನಾವು ಸಂಗ್ರಹಿಸುತ್ತಿರುವ ಪುಟವನ್ನು ನಾನು ನಿಮಗೆ ತೋರಿಸಿದ್ದೇನೆ ಅಲ್ಲಿ ಪಟ್ಟಿ ಮಾಡಲಾದ ವಿವಿಧ ಪೊಲೀಸ್ ಸಂಸ್ಥೆಯ ಪುಟಗಳು ನಾವು ತೆಗೆದುಕೊಂಡ ಅದೇ ಪಟ್ಟಿ 85 ಪೊಲೀಸ್ ಸಂಸ್ಥೆಗಳ ಪಟ್ಟಿಯಾಗಿದೆ ಅದರಲ್ಲಿ 85 ಸಾರ್ವಜನಿಕ ಮತ್ತು ಅಧಿಕೃತ ಪೊಲೀಸ್ ಇಲಾಖೆಗಳಿವೆ ಅವುಗಳಲ್ಲಿ ಕೆಲವು ಪರಿಶೀಲಿಸಲಾಗಿದೆ ಮತ್ತು ಕೆಲವು ಪರಿಶೀಲಿಸಲಾಗಿಲ್ಲ ಆದ್ದರಿಂದ ನಾವು ಈ ಡೇಟಾವನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಾವು ಪುಟಗಳಿಗೆ ಡೇಟಾವನ್ನು ತೆಗೆದುಕೊಂಡಿದ್ದೇವೆ 2010 ಮತ್ತು ಏಪ್ರಿಲ್ 2015 ರ ನಡುವೆ ಕನಿಷ್ಠ ಸರಾಸರಿ ವಯಸ್ಸು 3 ವರ್ಷಗಳು ಅಲ್ಲಿ ಡೇಟಾವನ್ನು ಸಂಗ್ರಹಿಸಲಾಗಿದೆ ಮತ್ತು 47474 ವಾಲ್ ಪೋಸ್ಟ್ಗಳು ಮತ್ತು ಸ್ಥಿತಿ ನವೀಕರಣಗಳಿವೆ ವಾಲ್ ಪೋಸ್ಟ್ ವಾಲ್ ಪೋಸ್ಟ್ ಅಥವಾ ಸ್ಟೇಟಸ್ ಅಪ್ಡೇಟ್ಗಳಲ್ಲಿ ನಾನು ನನ್ನ ಖಾತೆಯಲ್ಲಿರುವ ಫೇಸ್ಬುಕ್ ಪುಟದಿಂದ ಸ್ಟೇಟಸ್ ಅಪ್ಡೇಟ್ ಮಾಡುತ್ತೇನೆ ವಾಲ್ ಪೋಸ್ಟ್ಗಳು ಪುಟದಲ್ಲಿ ಪೋಸ್ಟ್ ಮಾಡುವ ಇತರರಿಂದ ನನ್ನ ಗೋಡೆಯ ಮೇಲೆ ಒಮ್ಮೆ ತೋರಿಸುತ್ತಿವೆ ಮತ್ತು ನನ್ನಿಂದ ಸ್ಥಿತಿ ನವೀಕರಣಗಳು ಪುಟದಲ್ಲಿ ನನ್ನೊಂದಿಗೆ ಸಂವಹನ ನಡೆಸುವ ಜನರಿಂದ ವಾಲ್ ಪೋಸ್ಟ್ಗಳು ಆದ್ದರಿಂದ ಪೊಲೀಸರು ಮಾಡಿದ ಒಟ್ಟು ಪೋಸ್ಟ್ಗಳು ಈ ಪೋಲಿಸ್ ಮೂಲಕ ನಿರಂತರವಾಗಿ ಹೋಗುವ ಐಕಾನ್ಗಳು ಈ ಟೇಬಲ್ನಲ್ಲಿ ಎರಡನೇ ಸಾಲಿನಲ್ಲಿ ಮತ್ತು ನಾಗರಿಕರು ಈ ಟೇಬಲ್ನಲ್ಲಿ ಮೂರನೇ ಸಾಲಿನಲ್ಲಿರುತ್ತಾರೆ ಆದ್ದರಿಂದ ಪೊಲೀಸರು ಮಾಡಿದ ಒಟ್ಟು ಪೋಸ್ಟ್ಗಳು ಸುಮಾರು 85408 ನಾಗರಿಕರು ಸುಮಾರು 47474 ಈ ಸಂಖ್ಯೆಯು ಕೊನೆಯ ಸ್ಲೈಡ್ನಲ್ಲಿರುವಂತೆಯೇ ಇರುತ್ತದೆ ಇದು ನಾಗರಿಕ ಗೋಡೆಗಳ ಪೋಸ್ಟ್ಗಳು ಜನರು ಪುಟದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಮತ್ತು ಸ್ಟೇಟಸ್ ಅಪ್ಡೇಟ್ಗಳನ್ನು ಪೋಲಿಸ್ ಅವರೇ ಪುಟದಲ್ಲಿ ಪೋಸ್ಟ್ ಮಾಡುತ್ತಾರೆ ಮತ್ತು ನೀವು ಒಂದು ಅಥವಾ ಹೆಚ್ಚಿನ ಕಾಮೆಂಟ್ ಹೊಂದಿರುವ ಪೋಸ್ಟ್ ಅನ್ನು ನೋಡಿದರೆ ಸುಮಾರು 46000 ಆಗಿದೆ 47000 ನಾಗರಿಕರಿಂದ ಮತ್ತೊಂದು ಕಾಮೆಂಟ್ ಹೊಂದಿರುವ ಪೋಸ್ಟ್ಗಳು ಸುಮಾರು 24000 ಆಗಿದೆ ಆದ್ದರಿಂದ ನಾವು ಪೊಲೀಸರು ಮತ್ತು ನಾಗರಿಕರು ಪರಸ್ಪರ ಸಂವಹನ ನಡೆಸುವ ಸಂವಾದಗಳನ್ನು ನೋಡಿದರೆ ಪೊಲೀಸ್ ಪೋಸ್ಟ್ನಲ್ಲಿ P ಮತ್ತು C ಆಗಿರುವ ಕಾಮೆಂಟ್ಗಳು ಈ ಕೋಷ್ಟಕವನ್ನು ಓದುವ ಮಾರ್ಗವೆಂದರೆ ಸಾಲು ಎರಡು ಅದು ಪೊಲೀಸ್ ಪೋಸ್ಟ್ ಮತ್ತು ಕಾಲಮ್ ಸಂಖ್ಯೆ 3 ಇದು P ಮತ್ತು C ಎಂದರೆ ಪೊಲೀಸರು ವಿಷಯವನ್ನು ಪೋಸ್ಟ್ ಮಾಡುತ್ತಿದ್ದಾರೆ ಮತ್ತು ಪೊಲೀಸರು ಮತ್ತು ನಾಗರಿಕರು ಇಬ್ಬರೂ ಸಂವಹನ ನಡೆಸುತ್ತಿದ್ದಾರೆ ಅದು P P ಮತ್ತು C ಮತ್ತು C ಎಂಬುದು ನಾಗರಿಕರು ಮಾತ್ರ ಸಂವಹನ ನಡೆಸುತ್ತಿದ್ದಾರೆ ಇದು ಪೊಲೀಸ್ ಪೋಸ್ಟ್ಗಳು ನಾಗರಿಕರು ನಿಜವಾಗಿಯೂ ಪೊಲೀಸರೊಂದಿಗೆ ಹೆಚ್ಚು ಸಂವಹನ ನಡೆಸುತ್ತಿದ್ದಾರೆ ಎಂದು ತೋರಿಸುತ್ತದೆ ಮತ್ತು ನೀವು ನಾಗರಿಕರ ವಿಷಯದಲ್ಲಿ ಒಟ್ಟು ಪೋಸ್ಟ್ಗಳನ್ನು ನೋಡಿದಾಗ 47000 ಪೋಸ್ಟ್ಗಳು ಕಾಮೆಂಟ್ಗಳು ಒಂದಕ್ಕಿಂತ ಹೆಚ್ಚು ಕಾಮೆಂಟ್ಗಳನ್ನು ಹೊಂದಿರುವ ಪೋಸ್ಟ್ಗಳ ಸಂಖ್ಯೆ ಇನ್ನೊಂದು ಕಾಮೆಂಟ್ ಸುಮಾರು 24000 ಮತ್ತು ಇದನ್ನು ಓದುವ ಮಾರ್ಗವೆಂದರೆ ನಾಗರಿಕರು ಪೋಸ್ಟ್ ಮಾಡುತ್ತಿದ್ದಾರೆ ಮತ್ತು ನಂತರ ಪೊಲೀಸರು ಪೋಸ್ಟ್ ಮಾಡುತ್ತಿದ್ದಾರೆ ಮತ್ತು ನಾಗರಿಕರು ಕಾಮೆಂಟ್ ಮಾಡುತ್ತಿದ್ದಾರೆ ಇದು ಸುಮಾರು 17000 ಮತ್ತು ಕೇವಲ ನಾಗರಿಕರು 7000 ಕಾಮೆಂಟ್ ಮಾಡುತ್ತಿದ್ದಾರೆ ಇದು ಡೇಟಾ ಸೆಟ್ ಏನೆಂಬುದರ ಬಗ್ಗೆ ನಿಮಗೆ ಅರ್ಥವನ್ನು ನೀಡುತ್ತದೆ ಇದು ಎಷ್ಟು ಸಂವಹನಗಳು ನಡೆಯುತ್ತಿವೆ ನಾಗರಿಕರು ಮತ್ತು ಪೊಲೀಸರೊಂದಿಗೆ ಪೊಲೀಸ್ ಪೋಸ್ಟ್ ಮಾಡಿದಾಗ ಮತ್ತು ನಾಗರಿಕರ ಪೋಸ್ಟ್ನಲ್ಲಿ ಎಷ್ಟು ಸಂವಹನಗಳು ನಡೆಯುತ್ತಿವೆ ಆದರೆ ಪೊಲೀಸರು ಮತ್ತು ನಾಗರಿಕರು ಮತ್ತು ನಾಗರಿಕರು ಸಂವಹನ ನಡೆಸುತ್ತಿದ್ದಾರೆ ವಿಷಯಗಳ ಸಂವಹನ ಭಾವನಾತ್ಮಕ ಸಾಮಾಜಿಕ ಅರಿವಿನ ಮೌಲ್ಯಮಾಪನವನ್ನು ಯಾವ ವಿಶ್ಲೇಷಣೆ ಮಾಡಬಹುದೆಂಬುದನ್ನು ನೋಡುವ ಪರಿಭಾಷೆಯಲ್ಲಿ ಕ್ರಮಗಳನ್ನು ಮಾಡಲಾಗಿದೆ ನಾನು ನಿಮಗೆ ತೋರಿಸಿದ ನಾಲ್ಕು ವಿಷಯಗಳು ಇವು ಸಂಶೋಧನೆ ಪ್ರಶ್ನೆಗಳನ್ನು ಈ ಉಪನ್ಯಾಸವನ್ನು ಪ್ರಾರಂಭಿಸಬಹುದು ವಿಷಯಗಳು ಎನ್ ಗ್ರಾಮ್ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಅಂದರೆ 1 ಗ್ರಾಂನಲ್ಲಿ ಪದಗಳು ಎಷ್ಟು ಬಾರಿ ಕಾಣಿಸಿಕೊಳ್ಳುತ್ತವೆ ಎಂಬುದು ಒಂದೇ ಪದದ ವಿಶ್ಲೇಷಣೆಯಾಗಿದೆ ಬೈಗ್ರಾಮ್ 2 ಪದಗಳು ಒಟ್ಟಿಗೆ ಕಾಣಿಸಿಕೊಳ್ಳುತ್ತದೆ K ಅಂದರೆ ಕ್ಲಸ್ಟರ್ಗಳು ಕ್ಲಸ್ಟರ್ಗಳು ಮೂಲತಃ ಒಂದೇ ರೀತಿಯ ಪೋಸ್ಟ್ನಲ್ಲಿ ಹೆಚ್ಚು ಸಂಖ್ಯೆಯ ಜನರೊಂದಿಗೆ ಸಂವಹನ ನಡೆಸುವುದನ್ನು ನಾವು ನೋಡಿದಾಗ ಕ್ಲಸ್ಟರ್ಗಳು ಕಂಡುಬರುತ್ತವೆ ಅಲ್ಲಿ ಒಂದು ಕ್ಲಸ್ಟರ್ ಇದೆ ಎಷ್ಟು ಕ್ಲಸ್ಟರ್ಗಳು ಸಂಭವಿಸುತ್ತವೆ ಎಂಬುದನ್ನು ನಾವು ವಾಸ್ತವವಾಗಿ ನೋಡಬಹುದು ಉದಾಹರಣೆಗೆ ಕ್ಲಸ್ಟರ್ಗಳು ದೇಶದ ಎಲ್ಲಿಂದಲಾದರೂ ಈ ತರಗತಿಯನ್ನು ತೆಗೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಮತ್ತು ಕ್ಲಸ್ಟರ್ ಆಗಿರುವ ಒಂದು ನಿರ್ದಿಷ್ಟ ರಾಜ್ಯದಿಂದ ತೆಗೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳನ್ನು ಮಾತ್ರ ನೀವು ನೋಡಿದರೆ ನಾವು ತೆಗೆದುಕೊಳ್ಳೋಣ ಒಂದು ರಾಜ್ಯದಿಂದ ಈ ಕೋರ್ಸ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳನ್ನು ಒಂದು ಕ್ಲಸ್ಟರ್ ಎಂದು ಪರಿಗಣಿಸಬಹುದು ದೇಶಾದ್ಯಂತ ಈ ಕೋರ್ಸ್ ತೆಗೆದುಕೊಳ್ಳುವ ಎಲ್ಲಾ ವಿದ್ಯಾರ್ಥಿಗಳ ಜಾಲದೊಳಗೆ ನಾನು ಕ್ಲಸ್ಟರ್ಗಳನ್ನು ನೋಡುವ ವಿಧಾನವಾಗಿದೆ ಪೋಸ್ಟ್ಗಳಲ್ಲಿ ಕಾಮೆಂಟ್ ಮಾಡುವ ನಾಗರಿಕರಲ್ಲಿ ಪೊಲೀಸರ ಸಂಖ್ಯೆ ಪೋಸ್ಟ್ಗಳಲ್ಲಿ ಕಾಮೆಂಟ್ ಮಾಡುವ ವಿಶಿಷ್ಟ ನಾಗರಿಕರು ಸರಾಸರಿ ಸಂಖ್ಯೆಯ ಇಷ್ಟಗಳು ಮತ್ತು ಕಾಮೆಂಟ್ಗಳು ಇವುಗಳು ನಾವು ನೋಡುವ ವಿಷಯಗಳಾಗಿವೆ ಮುಂದಿನ ಒಂದೆರಡು ಸ್ಲೈಡ್ಗಳು ನಾವು ಕೇವಲ ವಾರಗಳಲ್ಲಿ ಹೋಗುತ್ತೇವೆ ಆದ್ದರಿಂದ ವೇಲೆನ್ಸಿ ಧನಾತ್ಮಕ ಮತ್ತು ಋಣಾತ್ಮಕ ಭಾವನೆಗಳ ಬಗ್ಗೆ ಹೇಳುವ ಇನ್ನೊಂದು ಮಾರ್ಗವಾಗಿದೆ ಪ್ರಚೋದನೆಯು ಪೋಸ್ಟ್ಗಳ ತೀವ್ರತೆಯ ಬಗ್ಗೆ ಪೋಸ್ಟ್ ಎಷ್ಟು ಪ್ರಬಲವಾಗಿದೆ ತದನಂತರ ಉತ್ತರಗಳನ್ನು ಹಲವು ವಿಧಗಳಲ್ಲಿ ಮಾಡಬಹುದು ಕೋರ್ಸ್ನಲ್ಲಿ ಸಹ ನಾವು ಟ್ಯುಟೋರಿಯಲ್ನಲ್ಲಿ ಇಲ್ಲಿ ಪರಿಚಯಿಸುತ್ತೇವೆ ನಾವು ನಿಮಗೆ NLTK ಅನ್ನು ಪರಿಚಯಿಸುತ್ತೇವೆ ಇದು ಈ ಕೆಲವು ಪಠ್ಯ ಪದ ವಿಶ್ಲೇಷಣೆಯನ್ನು ಮಾಡಲು ಟೂಲ್ ಕಿಟ್ ಆಗಿದೆ ಇಲ್ಲಿ ಮತ್ತೆ LIWC ಅಂದರೆ ಬಳಸಬಹುದಾದ ಒಂದು ಉಪಕರಣವು ಪಠ್ಯ ಪ್ಯಾರಾಗ್ರಾಫ್ ಆಗಿ ಇನ್ಪುಟ್ ಅನ್ನು ತೆಗೆದುಕೊಳ್ಳುತ್ತದೆ ಅಥವಾ ಫೇಸ್ಬುಕ್ನಿಂದ ಪೋಸ್ಟ್ ಅನ್ನು ತೆಗೆದುಕೊಳ್ಳೋಣ ಈ ಇನ್ಪುಟ್ ಅನ್ನು LIWC ಗೆ ನೀಡಿದರೆ LIWC ನೀಡಿದ ವಿಷಯದಲ್ಲಿ ಗೋಚರಿಸುವ ವಿಭಿನ್ನ ವರ್ಗಗಳ ಪರಿಕಲ್ಪನೆಗಳನ್ನು ಉತ್ಪಾದಿಸುತ್ತದೆ ಇದರರ್ಥ ನೀವು ಪ್ಯಾರಾಗ್ರಾಫ್ ಅನ್ನು ಪಡೆದರೆ ಅದು ಬಹಳಷ್ಟು ಸಕಾರಾತ್ಮಕ ಪದಗಳು ಬಹಳಷ್ಟು ಸಂತೋಷದ ಪದಗಳು ಎಂದು ಅದು ಸಂತೋಷದ ವರ್ಗವನ್ನು ಉಂಟುಮಾಡುತ್ತದೆ ಅದು ನಮ್ಮಲ್ಲಿದೆ ಆದ್ದರಿಂದ ಪಠ್ಯ ವಿಷಯವನ್ನು ವಿಶ್ಲೇಷಿಸುವಲ್ಲಿ ಇದನ್ನು ಆಗಾಗ್ಗೆ ಬಳಸಲಾಗುತ್ತಿದೆ ಆದರೆ ನಿರ್ದಿಷ್ಟವಾಗಿ ಈ ವರ್ಗಗಳಲ್ಲಿ LIWC ಇದು ಸುಮಾರು 35 ಅಥವಾ 37 ವರ್ಗಗಳನ್ನು ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ ಪೋಸ್ಟ್ ಮಾಡಿದ ಪಠ್ಯದಲ್ಲಿನ ವರ್ಗಗಳನ್ನು ನೋಡಲು ನೀವು ಆಸಕ್ತಿ ಹೊಂದಿದ್ದರೆ LIWC ವಾಸ್ತವವಾಗಿ ಅದನ್ನು ನಿಮಗೆ ನೀಡಬಹುದು ಮತ್ತು ಮತ್ತೆ ಅದೇ ರೀತಿಯ ANEW ನಿಘಂಟಿನಲ್ಲೂ ಇವೆ ಪರಸ್ಪರ ಗಮನ ಸಾಮಾಜಿಕ ದೃಷ್ಟಿಕೋನ ಮತ್ತು ಅರಿವು ಮತ್ತೊಮ್ಮೆ ಇದನ್ನು LIWC ವಿಷಯದ ಮೂಲಕ ವಿಶ್ಲೇಷಿಸಲಾಗುತ್ತದೆ ನಾವು ಈಗ ನಿಮಗೆ ತಿಳಿಸುತ್ತೇವೆ ಮೊದಲು ನಾವು ವಿಷಯದ ಗುಣಲಕ್ಷಣಗಳನ್ನು ನೋಡೋಣ ನಾವು ಹೇಳಿದ ನಾಲ್ಕು ವಿಷಯಗಳು ಮೊದಲನೆಯದು ಚರ್ಚೆಯಾಗುತ್ತಿರುವ ವಿಷಯ ಆದ್ದರಿಂದ ಗಮನಹರಿಸಿ ಆದ್ದರಿಂದ ನೀವು ಮೇಲಿರುವ ಐಕಾನ್ ಅನ್ನು ನೋಡಿದರೆ ಅದು ಪೊಲೀಸ್ ಪೋಸ್ಟ್ ಮಾಡಿದಾಗ ಅದು ಪೊಲೀಸ್ ಪೊಲೀಸ್ ಪೋಸ್ಟ್ ಸಲಹೆಗಳು ಮತ್ತು ತನಿಖೆಯಾಗುತ್ತಿರುವ ವಿವಿಧ ಪ್ರಕರಣಗಳ ಸ್ಥಿತಿ ಮತ್ತು ನಾಗರಿಕರು ಆಸಕ್ತಿ ವಹಿಸುವ ಮಾಹಿತಿಯ ಮೇಲೆ ಕೇಂದ್ರೀಕರಿಸಿದಾಗ ಅದು ಏನು ಪೊಲೀಸರು ಪೋಸ್ಟ್ ಮಾಡುತ್ತಿದ್ದಾರೆ ಎಂದು ತೋರಿಸುತ್ತದೆ ಪೊಲೀಸರು ಮತ್ತು ನಾಗರಿಕರಲ್ಲಿ ಪೊಲೀಸ್ ಪೋಸ್ಟ್ ಸಂವಾದದಲ್ಲಿ ಇರುವ ವಿಷಯ ವಿಶ್ಲೇಷಣೆಯನ್ನು ನೀವು ನೋಡಿದರೆ ನಿಯಮಗಳು ಸುರಕ್ಷತೆ ಉಲ್ಲಂಘನೆಗಳ ಬಗ್ಗೆ ಯಾವಾಗಲೂ ಚರ್ಚೆಗಳು ನಡೆಯುತ್ತವೆ ಇವುಗಳು ಈಗ ಯುನಿಗ್ರಾಮ್ಗಳನ್ನು ಮಾತ್ರ ನೋಡುತ್ತಿವೆ ಆದ್ದರಿಂದ ನೀವು ನಿಯಮಗಳ ಪರಿಕಲ್ಪನೆಯನ್ನು ನೋಡಿ ಜನರು ಪೊಲೀಸರು ಇವುಗಳ ಬಗ್ಗೆ ಪೋಸ್ಟ್ ಮಾಡುವ ನಿಯಮಗಳು ಸಿಗ್ನಲ್ ಕಡಿತಗೊಳಿಸಬೇಡಿ ಸುರಕ್ಷತಾ ನಿಯಮಗಳು ಹೆಲ್ಮೆಟ್ ಧರಿಸುವುದು ಉಲ್ಲಂಘನೆ ಮತ್ತು ವಿಷಯಗಳು ಕೇವಲ ನಾಗರಿಕರು ಅದರ ಬಗ್ಗೆ ಮಾತನಾಡುವ ವಿಷಯದಲ್ಲಿ ವಾಸ್ತವವಾಗಿ ವಿಷಯವನ್ನು ಅನುಸರಿಸುತ್ತಿದ್ದಾರೆ ಸೂಚನೆ ಕಾನೂನು ಕ್ರಮ ನಾಗರಿಕರು ಹೊಂದಿರುವ ಸಂವಹನಗಳು ಹೆಚ್ಚಾಗಿ ಆ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿವೆ ಇದು ನಿಮಗೆ ಒಂದು ಅರ್ಥವನ್ನು ನೀಡುತ್ತದೆ ಮತ್ತು ಹೈಲೈಟ್ ಮಾಡಿರುವುದು ಮೂಲಭೂತವಾಗಿ ವ್ಯತ್ಯಾಸಗಳು ಹೇಗೆ ವಿಷಯಗಳ ಪರಿಭಾಷೆಯಲ್ಲಿ ನಿಮಗೆ ಹೇಳುವುದು ನಿಯಮಗಳು ಸುರಕ್ಷತೆ ಮತ್ತು ಉಲ್ಲಂಘನೆಗಳ ವಿರುದ್ಧ ಅನುಸರಿಸುವುದು ಸೂಚನೆ ಮತ್ತು ಕಾನೂನು ಕ್ರಮ ಪೋಲೀಸ್ ಪೋಸ್ಟ್ ಮತ್ತು ಪೋಲೀಸ್ ಮತ್ತು ನಾಗರಿಕರ ನಡುವೆ ಮತ್ತು ನಾಗರಿಕರ ನಡುವೆ ಸಂವಾದಗಳು ಸಂಭವಿಸಿದಾಗ ಯಾವ ರೀತಿಯ ವಿಷಯಗಳನ್ನು ಚರ್ಚಿಸಲಾಗುತ್ತದೆ ಎಂಬುದರ ಅರ್ಥವನ್ನು ಇದು ನೀಡುತ್ತದೆ ಈಗ ನೀವು ಪ್ರಶ್ನೆಯನ್ನು ತಿರುಗಿಸಿ ನೋಡಿದರೆ ನಾಗರಿಕರು ಪೋಸ್ಟ್ ಮಾಡಿದಾಗ ಏನಾಗುತ್ತದೆ ಹೆಚ್ಚಿನ ಪೋಸ್ಟ್ಗಳು ಕ್ರಮ ಕೈಗೊಳ್ಳಲು ಪೊಲೀಸರನ್ನು ವಿನಂತಿಸುತ್ತವೆ ಅದಕ್ಕಾಗಿಯೇ ಬಹುಶಃ ನಾಗರಿಕರು ಈ ಪುಟಗಳನ್ನು ಬಳಸುತ್ತಿದ್ದಾರೆ ಇದು ಕೆಲವು ಕ್ರಮಗಳನ್ನು ಕೇಳಲು ನಾಗರಿಕರು ಪುಟದಲ್ಲಿ ಪೋಸ್ಟ್ ಮಾಡುತ್ತಾರೆ ನೀವು ಯುನಿಗ್ರಾಮ್ ವಿಶ್ಲೇಷಣೆಯನ್ನು ಮಾತ್ರ ನೋಡಿದರೆ ದಯವಿಟ್ಟು ಕ್ರಮ ಕೈಗೊಳ್ಳಿ ಎಂದು ನಾವು ನೋಡುತ್ತೇವೆ ಸ್ಪಷ್ಟವಾಗಿ ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ ಎಂಬುದು ನಾಗರಿಕರು ಪೋಸ್ಟ್ ಮಾಡುವಾಗ ಮತ್ತು ನಾಗರಿಕರು ಮತ್ತು ಪೊಲೀಸರ ನಡುವಿನ ಸಂವಹನಗಳ ಆಗಾಗ್ಗೆ ಬರುವ ಸಂಗತಿಯಾಗಿದೆ ಪ್ರಜೆಗಳಲ್ಲಿ ಮತ್ತೊಮ್ಮೆ ನೀವು ಕನಿಷ್ಟ ಒಂದನ್ನು ತೆಗೆದುಕೊಂಡರೆ ದಯವಿಟ್ಟು ಒಂದು ತೆಗೆದುಕೊಳ್ಳಿ ಕ್ರಮ ತೆಗೆದುಕೊಳ್ಳಿ ಜನರು ಪ್ರಜೆಗಳೊಳಗೆ ಮಾಡುವ ಯುನಿಗ್ರಾಮ್ಗಳನ್ನು ಒಳಗೊಂಡಿರುತ್ತದೆ ಪೊಲೀಸರು ಮತ್ತು ನಾಗರಿಕರ ನಡುವೆ ಸಂವಾದಗಳು ನಡೆಯುತ್ತವೆ ಎಂದು ಇದು ಮೂಲಭೂತವಾಗಿ ನಿಮಗೆ ತೋರಿಸುತ್ತದೆ ನಾಗರಿಕರು ಕ್ರಿಯೆಗಾಗಿ ಪೋಸ್ಟ್ ಮಾಡಿದಾಗ ಪೊಲೀಸರು ಮತ್ತು ನಾಗರಿಕರು ಮಾತನಾಡುವಾಗ ಇವುಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳಿ ಮತ್ತು ನಾಗರಿಕರು ತಮ್ಮಲ್ಲಿಯೇ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾತನಾಡುತ್ತಾರೆ ಮತ್ತು ದಯವಿಟ್ಟು ಸಹಾಯ ಮಾಡಿ ಮತ್ತು ಅಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ ಈ ಎರಡು ವಿಷಯಗಳ ವಿಶ್ಲೇಷಣೆಯು ಈ ಫೇಸ್ಬುಕ್ ಪುಟಗಳಲ್ಲಿ ನಾಗರಿಕರು ಮತ್ತು ಪೋಲೀಸರು ವಿಷಯದ ಕುರಿತು ಪೋಸ್ಟ್ ಮಾಡಿದಾಗ ಹೇಗೆ ಸಂವಾದಗಳು ಅಥವಾ ಯಾವ ರೀತಿಯ ವಿಷಯಗಳನ್ನು ಚರ್ಚಿಸಲಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಈಗ ನೀವು ವಿಷಯದ ಕ್ಲಸ್ಟರ್ಗಳನ್ನು ನೋಡಿದಾಗ ಇಲ್ಲಿ ಪೊಲೀಸರು ಪ್ರಾರಂಭಿಸಿದ ಚರ್ಚೆಗಳು ನಾಗರಿಕರಿಗಿಂತ ಹೆಚ್ಚು ಗಮನಹರಿಸಿದಾಗ ಹೇಗೆ ಎಂದು ನೋಡೋಣ ಮತ್ತು ನಾವು ನಿಜವಾಗಿ ಈ ತೀರ್ಮಾನವನ್ನು ಏಕೆ ಮಾಡುತ್ತಿದ್ದೇವೆ ಅಂದರೆ ಪೊಲೀಸರು ಚರ್ಚೆಯನ್ನು ಪ್ರಾರಂಭಿಸಿದಾಗ ಅದು ನಿರ್ದಿಷ್ಟವಾಗಿ ಮಾತನಾಡುವ ವಿಷಯಗಳು ಜಾಗೃತಿ ಡ್ರೈವ್ ಸುರಕ್ಷತಾ ಅಭಿಯಾನಗಳ ಬಗ್ಗೆ ಹೆಚ್ಚು ನಿರ್ದಿಷ್ಟವಾಗಿರುತ್ತದೆ ಪೋಲೀಸ್ ರಚಿಸಿದ ಚರ್ಚೆಗಳಿಗೆ ತೋರಿಸಲಾಗುವ ವರ್ಗಗಳನ್ನು ನೀವು ನೋಡಿದರೆ ಇದು ನಿಜವಾಗಿ ತುಂಬಾ ಚಿಕ್ಕದಾಗಿದೆ ಅಲ್ಲಿ ನೀವು ನಾಗರಿಕರನ್ನು ನೋಡಿದರೆ ಅದು ನಿಜವಾಗಿಯೂ ಚದುರಿಹೋಗುತ್ತದೆ ಇಲ್ಲಿ ಪೊಲೀಸ್ ಜಾಗೃತಿ ಡ್ರೈವ್ ಮತ್ತು ಸುರಕ್ಷತಾ ಅಭಿಯಾನಗಳು ರಸ್ತೆ ಇಂದ್ರಿಯಗಳು ಸೌಜನ್ಯದ ಕೊಡುಗೆ ಮತ್ತು ಸುರಕ್ಷತೆಯ ಪೋಷಕರು ಪೋಲೀಸ್ ಮಾಡುವ ಪೋಸ್ಟ್ಗಳು ನಿಮ್ಮ ಟ್ವೀಟ್ ಅರ್ಜಿ ಮತ್ತು ಅದರ ಬಗ್ಗೆ ವಿವರಗಳಿಗೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಮತ್ತು ಕ್ರಮ ವರದಿ ಕ್ರಮ ತೆಗೆದುಕೊಳ್ಳಲಾಗಿದೆ ಬ್ಲಾ ಬ್ಲಾ ಬ್ಲಾ ಬ್ಲಾ ಸನ್ನಿವೇಶಗಳ ಕುರಿತು ಸಲಹೆಗಳು ಶಿಲ್ಲಾಂಗ್ ನಗರದ ಎಲ್ಲಾ ಪ್ರಯಾಣಿಕರಿಗೆ ಶುಭೋದಯ NH 40 ರಿಂದ 44 ರವರೆಗೆ ಮತ್ತು ಬ್ಲಾ ಬ್ಲಾ ಬ್ಲಾಹ್ ವರೆಗೆ ಭಾರೀ ಸಂಚಾರವಿದೆ ಆದ್ದರಿಂದ ವಿಷಯಗಳು ಬಹಳ ಚಿಕ್ಕದಾಗಿದೆ ನೀವು ನಾಗರಿಕರನ್ನು ನೋಡಿದರೆ ವಿಷಯಗಳು ವೈವಿಧ್ಯಮಯವಾಗಿವೆ ಮತ್ತೆ ಅರ್ಥವಾಗುವಂತೆ ನಾಗರಿಕರಿಂದ ಬರುತ್ತಿರುವ ವಿಷಯಗಳು ಪೊಲೀಸರಿಗಿಂತ ಹೆಚ್ಚು ವಿಸ್ತಾರವಾಗಿರುವುದಕ್ಕಿಂತ ಇದು ಬಹಳ ಅರ್ಥಗರ್ಭಿತವಾಗಿದೆ ಆದರೆ ಪೊಲೀಸರು ಆರಂಭಿಸಿದ ಚರ್ಚೆಗಳು ನಾಗರಿಕರಿಗಿಂತ ಹೆಚ್ಚು ಕೇಂದ್ರೀಕೃತವಾಗಿವೆ ಇಲ್ಲಿ ಮುಕ್ತಾಯದಲ್ಲಿ ಮೆಚ್ಚುಗೆ ಪತ್ರಿಕೆ ಲೇಖನಗಳು ನಾಗರಿಕರ ಸಲಹೆಗಳು ಮತ್ತು ದೂರುಗಳು ನೆರೆಹೊರೆಯ ಸಮಸ್ಯೆಗಳು ಕಾಣೆಯಾದ ಜನರು ಮತ್ತು ಈ ಪಟ್ಟಿಯು ಹೆಚ್ಚಾಗುತ್ತದೆ ನಾವು ಪೊಲೀಸರನ್ನು ಶ್ಲಾಘಿಸುತ್ತಿದ್ದೇವೆ ಅವರು ಈ ಪುಟಗಳಲ್ಲಿ ಹಂಚಿಕೊಳ್ಳಲು ಬಯಸುವ ಕೆಲವು ಸುದ್ದಿ ಲೇಖನಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ನಾಗರಿಕರ ಸಲಹೆಗಳು ದೂರುಗಳು ಬ್ಲಾ ಬ್ಲಾ ಬ್ಲಾಹ್ ನೆರೆಹೊರೆಯ ಸಮಸ್ಯೆಗಳು ಕಾಣೆಯಾದ ಜನರು ನಾಗರಿಕರಿಂದ ಬರುತ್ತಿದ್ದ ಪೋಸ್ಟ್ನಲ್ಲಿ ನಾವು ನೋಡಿದ ವಿಷಯಗಳ ಬಕೆಟ್ಗಳು ಇವು ಆದ್ದರಿಂದ ವಿಷಯಗಳು ಬಹಳ ವೈವಿಧ್ಯಮಯವಾಗಿವೆ ಮತ್ತು ಪೊಲೀಸ್ ಚರ್ಚೆಗಳು ಹೆಚ್ಚು ಕೇಂದ್ರೀಕೃತವಾಗಿವೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಆದ್ದರಿಂದ ಮೊದಲ ಸಮಸ್ಯೆ ಎಂದರೆ ಮೊದಲು ಎದುರುನೋಡಲು ಹೇಳುವುದು ಈ ಫೇಸ್ಬುಕ್ ಪುಟಗಳಲ್ಲಿ ನಾಗರಿಕರ ನಡುವೆ ಮತ್ತು ಪೊಲೀಸರ ನಡುವೆ ಚರ್ಚೆಯಾಗುತ್ತಿರುವ ವಿಷಯಗಳು ನಾವು ನೋಡಿದ ನಮ್ಮ ವಾರದ ಉಪನ್ಯಾಸದ 5 1 ಮತ್ತು 5 2 ವಿಷಯಗಳಿಗಿಂತ ಇದು ತುಂಬಾ ಭಿನ್ನವಾಗಿದೆ ಬೆಂಗಳೂರು ಸಿಟಿ ಪೊಲೀಸ್ನಲ್ಲಿ ನಾವು ಹೆಚ್ಚು ಆಸಕ್ತಿ ಹೊಂದಿದ್ದಲ್ಲಿ ನಾವು ಕೆಲವು ಕ್ರಮಬದ್ಧ ಮಾಹಿತಿಯನ್ನು ಪಡೆಯಬಹುದು ಆದ್ದರಿಂದ ಪ್ರಶ್ನೆಗಳೊಂದಿಗೆ ಈ ರೀತಿಯ ಡೇಟಾವನ್ನು ನೋಡುವ ಉದ್ದೇಶವು ಈ ಎರಡಕ್ಕಿಂತ ವಿಭಿನ್ನವಾಗಿದೆ ಒಬ್ಬರು ವಿಷಯವನ್ನು ಹುಡುಕುತ್ತಿದ್ದಾರೆ ಕ್ರಿಯೆಯ ಮಾಹಿತಿಯನ್ನು ಇಲ್ಲಿ ನಾವು ಪರಸ್ಪರ ಹೇಳುವುದನ್ನು ನೋಡುತ್ತಿದ್ದೇವೆ ನಿರ್ದಿಷ್ಟವಾಗಿ ಏನನ್ನಾದರೂ ಕಲಿಯಬಹುದು ಸಂವಹನದ ಗುಣಲಕ್ಷಣಗಳು ನಾಗರಿಕರು ಮತ್ತು ಪೊಲೀಸರು ಸಾಮಾಜಿಕ ಮಾಧ್ಯಮ ಚರ್ಚೆಯ ಎಳೆಗಳಲ್ಲಿ ಹೇಗೆ ತೊಡಗುತ್ತಾರೆ ಈಗ ನಾವು ಸಂಬಂಧ ಅಥವಾ ಕಾಮೆಂಟ್ಗಳ ಗುಣಲಕ್ಷಣಗಳನ್ನು ನೋಡೋಣ ಅಂದರೆ ಪೊಲೀಸರು ಪೋಸ್ಟ್ ಮಾಡಿದಾಗ ಕಾಮೆಂಟ್ಗಳನ್ನು ಹೇಗೆ ಚರ್ಚಿಸಲಾಗುತ್ತದೆ ನಾಗರಿಕರು ಪೋಸ್ಟ್ ಮಾಡಿದಾಗ ಫೇಸ್ಬುಕ್ನಲ್ಲಿ ಕಾಮೆಂಟ್ಗಳು ಹೇಗೆ ಹರಡುತ್ತಿವೆ ನೀವು ಎರಡನೇ ಮತ್ತು ಮೂರನೇ ಕಾಲಮ್ಗಳ ಮೊದಲ ಸೆಟ್ ಅನ್ನು ನೋಡಿದರೆ ಇದು ಮೂಲತಃ ಪೊಲೀಸರು ಪೋಸ್ಟ್ ಮಾಡಿದಾಗ ಪೊಲೀಸರು ಮತ್ತು ನಾಗರಿಕರು ಕಾಮೆಂಟ್ಗಳಲ್ಲಿ ಭಾಗಿಯಾಗಿದ್ದರೆ ಕಾಮೆಂಟ್ಗಳಿಗೆ ಏನಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಇದು ಪೊಲೀಸ್ ಮತ್ತು ನಾಗರಿಕರ ಗುಂಪಿನಲ್ಲಿ ಸುಮಾರು 55000 ಎಂದು ತೋರಿಸುತ್ತದೆ ನೀವು ನಾಗರಿಕರನ್ನು ನೋಡುವಾಗ ನಾಗರಿಕರ ಪೋಸ್ಟ್ ಮತ್ತು ನಂತರ ಕಾಮೆಂಟ್ಗಳು ಪೊಲೀಸರು ಮತ್ತು ನಾಗರಿಕರಿಂದ ಬಂದಿದ್ದರೆ ಅದು ತುಂಬಾ ಕಡಿಮೆ ಎಂದು ತೋರುತ್ತದೆ ಫೇಸ್ಬುಕ್ ಪುಟಗಳಲ್ಲಿನ ಕಾಮೆಂಟ್ಗಳ ವಿಷಯದಲ್ಲಿ ಇದು ಸುಮಾರು 26 ಪ್ರತಿಶತ ಕಡಿಮೆಯಾಗಿದೆ ಪೋಸ್ಟ್ ನಾಗರಿಕರಿಂದ ಬರುತ್ತಿದ್ದರೆ ಮತ್ತು ಕಾಮೆಂಟ್ಗಳು ಪೊಲೀಸ್ ಮತ್ತು ನಾಗರಿಕರಿಂದ ಬರುತ್ತಿದ್ದರೆ ಪೋಲೀಸರು ಪೋಸ್ಟ್ ಮಾಡಿದಾಗ ಹೆಚ್ಚಿನ ಸಂವಾದಗಳು ಇರುತ್ತವೆ ಏಕೆಂದರೆ ಅವರು ನೀಡುವ ಮಾಹಿತಿಯು ಬಹುಶಃ ಹೆಚ್ಚು ಉಪಯುಕ್ತವಾಗಿದೆ ಬಹುಶಃ ಈ ವೇದಿಕೆಯಲ್ಲಿನ ಸಂವಹನಗಳ ವಿಷಯದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಪೊಲೀಸರು ಮತ್ತು ನಾಗರಿಕರು ಮಾತ್ರ ಸಂವಹನ ನಡೆಸಿದಾಗ ನಾಗರಿಕರು ಮಾತ್ರ ಹೆಚ್ಚು ಸಂವಹನ ನಡೆಸುತ್ತಾರೆ ಮತ್ತು ನಾಗರಿಕರು ಮಾಡಿದಾಗ ಕಾಮೆಂಟ್ಗಳ ನಾಗರಿಕರ ಸಂವಹನಗಳು ಪೊಲೀಸ್ ಕಡೆಗಿಂತ ಕಡಿಮೆಯಿರುತ್ತವೆ ಈ ಸ್ಲೈಡ್ ಕೊನೆಯ ಸ್ಲೈಡ್ನ ಡೇಟಾದ ಒಳ ನೋಟವಾಗಿದೆ ಕೊನೆಯ ಸ್ಲೈಡ್ ಇದು ಇದು ಒಟ್ಟು ಸಂಖ್ಯೆಯಾಗಿದ್ದು ಇದು ಸರಾಸರಿ ಸಂಖ್ಯೆಯಾಗಿದೆ ಕಳೆದ ಸ್ಲೈಡ್ನಲ್ಲಿ ನಾವು ನೋಡಿದ ಪೋಸ್ಟ್ಗಳಿಗೆ ಇದು ಸರಾಸರಿ ಕಾಮೆಂಟ್ಗಳ ಸಂಖ್ಯೆ ಅಂದರೆ ಪೊಲೀಸರು ಮತ್ತು ನಾಗರಿಕರು ಅಲ್ಲಿ ಸಂವಹನ ನಡೆಸುತ್ತಿದ್ದರೆ ಪೋಸ್ಟ್ಗೆ ಸರಾಸರಿ 3 3 ಕಾಮೆಂಟ್ಗಳು ಇವೆ ಅಲ್ಲಿ ಇಷ್ಟಗಳು ಸುಮಾರು 9 ಇಷ್ಟಗಳು ನಾಗರಿಕರು ಮಾತ್ರ ಸುಮಾರು 3 69 ಮತ್ತು ಸರಾಸರಿ 13 38 ಆಗಿದೆ ಆದ್ದರಿಂದ ಒಟ್ಟು ನಿಮಗೆ ಚಿತ್ರವನ್ನು ನೀಡುತ್ತದೆ ಆದರೆ ನೀವು ಸರಾಸರಿಯನ್ನು ನೋಡಿದಾಗ ಅದು ನಿಜವಾಗಿ ಚಿತ್ರವು ಸ್ವಲ್ಪ ವಿಭಿನ್ನವಾಗಿದೆ ಅಂದರೆ C P C ವಾಸ್ತವವಾಗಿ Cc ಗಿಂತ 9 49 ಶೇಕಡಾ ಕಡಿಮೆಯಾಗಿದೆ ಇದು ಪೊಲೀಸರು ಮತ್ತು ನಾಗರಿಕರ ಕಾಮೆಂಟ್ಗಳು ಮತ್ತು ನಾಗರಿಕರ ಕಾಮೆಂಟ್ಗಳು ಅದೇ ರೀತಿ ಲೈಕ್ಗಳಲ್ಲಿಯೂ Ccಯು ಪೋಲಿಸ್ನಿಂದ ಪೋಸ್ಟ್ ಬಂದರೆ ಮಾತ್ರ ನಾಗರಿಕರಿಂದ ಕಾಮೆಂಟ್ಗಳು ಪೊಲೀಸ್ ಮತ್ತು ನಾಗರಿಕರ ಕಾಮೆಂಟ್ಗಳಿಗೆ ಹೋಲಿಸಿದರೆ ವಾಸ್ತವವಾಗಿ ಹೆಚ್ಚು ಇದು ಪ್ರತಿ ಪೋಸ್ಟ್ನ ಸರಾಸರಿ ಸಂಖ್ಯೆಯ ಇಷ್ಟಗಳು ಮತ್ತು ಸರಾಸರಿ ಕಾಮೆಂಟ್ಗಳ ಸಂಖ್ಯೆಯಾಗಿದೆ ನಾವು ಅಲ್ಲಿ ಇರಿಸಿರುವ ಉದಾಹರಣೆಯಲ್ಲಿ ನಾಗರಿಕ ಪೋಸ್ಟ್ ನನ್ನ ಕುಟುಂಬ ಮತ್ತು ನಾನು ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಅವರಿಂದ ಅನಗತ್ಯ ಕರೆಗಳನ್ನು ಪಡೆಯುತ್ತಿದ್ದೇವೆ ಪೊಲೀಸರು ಉತ್ತರಿಸಿದರು ಆತ್ಮೀಯ ದಯವಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮತ್ತು ವಿವರಗಳನ್ನು ನೀಡಿ ಪೋಲೀಸರು ಸೂಕ್ತ ಕ್ರಮವನ್ನು ಸೂಚಿಸುತ್ತಾರೆ ಮತ್ತು ಪೋಲೀಸರು ಸಂವಹನ ನಡೆಸಲು ಪ್ರಾರಂಭಿಸಿದಾಗ ಚರ್ಚೆಯು ಮುಂಚೆಯೇ ಮುಚ್ಚಲ್ಪಡುತ್ತದೆ ಆ ಕಾರಣಕ್ಕಾಗಿಯೇ CPC ಕಡಿಮೆಯಾಗಿದೆ ಏಕೆಂದರೆ ಪೋಲೀಸರು ಪೋಸ್ಟ್ ಅನ್ನು ನೋಡಲು ಪ್ರಾರಂಭಿಸಿದಾಗ ಪೋಲೀಸರು ಸಂವಹನ ನಡೆಸುತ್ತಾರೆ ಏಕೆಂದರೆ ಅವರು ಪೋಸ್ಟ್ನಲ್ಲಿನ ಚರ್ಚೆಯ ಲೂಪ್ ಅನ್ನು ಸುಲಭವಾಗಿ ಅಥವಾ ತ್ವರಿತವಾಗಿ ಮುಚ್ಚಬಹುದು ಇದು ಅರ್ಥಪೂರ್ಣವಾಗಿದೆ ಎಂದು ಭಾವಿಸುತ್ತೇವೆ ನಾವು ನೋಡಿದ ಎರಡನೇ ಪ್ರಶ್ನೆಯೆಂದರೆ ಪೊಲೀಸರು ಮತ್ತು ನಾಗರಿಕರು ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬುದು ನಿಶ್ಚಿತಾರ್ಥದ ಗುಣಲಕ್ಷಣಗಳು ಆದ್ದರಿಂದ ನೀವು ನೋಡಬಹುದಾದ ರೀತಿಯ ತೀರ್ಮಾನಗಳು ಸರಾಸರಿ ಸಂಖ್ಯೆಯ ಕಾಮೆಂಟ್ಗಳು ಮತ್ತು ಸರಾಸರಿ ಸಂಖ್ಯೆಯ ಇಷ್ಟಗಳು ಪೊಲೀಸರು ಮತ್ತು ನಾಗರಿಕರು ಅಲ್ಲಿರುವಾಗ ಕೇವಲ ನಾಗರಿಕರಿಗಿಂತ ಕಡಿಮೆ ಸರಳವಾದ ಕಾರಣವೆಂದರೆ ಪೋಲೀಸ್ ಚರ್ಚೆಯ ಲೂಪ್ನಲ್ಲಿ ತ್ವರಿತವಾಗಿ ಮುಚ್ಚಬಹುದು ನಾವು ನೋಡುವ ಮುಂದಿನದು ಭಾವನಾತ್ಮಕ ವಿನಿಮಯವಾಗಿದೆ ಇದು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚಿಸಲ್ಪಡುವ ಭಾವನೆಗಳ ಸ್ವಭಾವ ಮತ್ತು ಪರಿಣಾಮಕಾರಿ ಅಭಿವ್ಯಕ್ತಿಯಾಗಿದೆ ನಾವು ನೋಡಬಹುದಾದ ಒಂದು ತೀರ್ಮಾನವೆಂದರೆ ನಾಗರಿಕರು ಎಳೆಗಳನ್ನು ಪ್ರಾರಂಭಿಸಿದಾಗ ಯಾವಾಗಲೂ ಹೆಚ್ಚಿನ ನಕಾರಾತ್ಮಕ ಭಾವನೆ ಇರುತ್ತದೆ ಋಣಾತ್ಮಕ ಪರಿಣಾಮ ಆತಂಕ ಕೋಪ ಮತ್ತು ಪ್ರಚೋದನೆಯನ್ನು ನಾನು ಮೊದಲೇ ಹೇಳಿದ ವಿಷಯಗಳಿಗೆ ವಾಸ್ತವವಾಗಿ ಸಂಪರ್ಕಿಸುವ ಟೇಬಲ್ ಇಲ್ಲಿದೆ ಅದೇ ಒಂದರಲ್ಲಿ ಪೋಲೀಸರು ನಿಜವಾಗಿ ಪರಸ್ಪರ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ಋಣಾತ್ಮಕ ಪರಿಣಾಮವು ಹೆಚ್ಚಿರುವುದನ್ನು ನೀವು ನೋಡಬಹುದು ಅದು 0 018 ಆಗಿರುತ್ತದೆ ಇದಕ್ಕೆ ಕಾರಣವೆಂದರೆ ನಾಗರಿಕರು ಅಪರಾಧಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅವರ ಸುತ್ತಮುತ್ತಲಿನ ಮತ್ತು ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ನೆರೆಹೊರೆಯ ಸಮಸ್ಯೆಗಳಂತಹ ಕೆಲವು ಗ್ರಾಫ್ಗಳಲ್ಲಿಯೂ ಸಹ ಅವರು ನಿಜವಾಗಿಯೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಬಯಸುತ್ತಾರೆ ಆದ್ದರಿಂದ ನಕಾರಾತ್ಮಕ ಪರಿಣಾಮವು ಹೆಚ್ಚು ನಾಗರಿಕರು ಪ್ರಾರಂಭಿಸಿದ ಈ ಪೋಸ್ಟ್ಗಳಲ್ಲಿ ಪೊಲೀಸರು ಸಂವಹನ ನಡೆಸಲು ಪ್ರಾರಂಭಿಸಿದಾಗ ಆತಂಕವು ಕಡಿಮೆ ಇರುವ ಮುಂದಿನದನ್ನು ನೀವು ನೋಡಿದರೆ ನೀವು ಮೌಲ್ಯವು 0 001 ಮತ್ತು Cc 0 003 ಆಗಿರುವುದನ್ನು ನೋಡಬಹುದು ಮತ್ತು ಕಾರಣವೇನೆಂದರೆ ಪೊಲೀಸರು ಈ ಪೋಸ್ಟ್ನಲ್ಲಿ ಸಂವಹನ ನಡೆಸಲು ಪ್ರಾರಂಭಿಸುತ್ತಾರೆ ಪೊಲೀಸರು ವಾಸ್ತವವಾಗಿ ಲೂಪ್ ಅನ್ನು ಪೂರ್ಣಗೊಳಿಸಬಹುದು ನಾನು ಕೆಲವು ಸ್ಲೈಡ್ಗಳನ್ನು ಮೊದಲು ಹೇಳಿದಂತೆ ಚರ್ಚೆಯನ್ನು ಪೂರ್ಣಗೊಳಿಸುತ್ತದೆ ಮತ್ತು ಚರ್ಚೆಯನ್ನು ಮುಚ್ಚುತ್ತದೆ ಇದು ನಾಗರಿಕರ ಆತಂಕವನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ ಮತ್ತು ಮೂರನೇ ಸಾಲಿನಲ್ಲಿ 0 006 ರಿಂದ 0 005 ವರೆಗಿನ CPC ಮತ್ತು CC ಯ ಪರಿಭಾಷೆಯಲ್ಲಿ ಕೋಪವು ಹೆಚ್ಚಾಗಿರುತ್ತದೆ ಎಂದು ನಾವು ತೋರಿಸುತ್ತೇವೆ ಅಲ್ಲಿ ಕೋಪವು ಹೆಚ್ಚಾಗಿರುತ್ತದೆ ಎಂದರೆ ನಾಗರಿಕರು ನಿಜವಾಗಿಯೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಅವರು ನಿಜವಾಗಿಯೂ ವಿಷಯಗಳನ್ನು ಪಡೆಯಲು ಬಯಸುತ್ತಾರೆ ಮುಗಿದಿದೆ ಮತ್ತು ಸಾಧ್ಯವಾದಷ್ಟು ಬೇಗ ಕೆಲಸಗಳನ್ನು ಮಾಡಲು ಅವರು ಪೊಲೀಸರನ್ನು ಸಂಪರ್ಕಿಸುತ್ತಿದ್ದಾರೆ ಮತ್ತು CPC ಯಲ್ಲಿ ಪ್ರಚೋದನೆಯು ಸಹಜವಾಗಿ ಹೆಚ್ಚಾಗಿರುತ್ತದೆ ಮತ್ತೆ ನಾಗರಿಕರು ಥ್ರೆಡ್ಗಳನ್ನು ಪ್ರಾರಂಭಿಸಿದಾಗ CPC ಹೆಚ್ಚಾಗಿರುತ್ತದೆ ಪ್ರಚೋದನೆಯು ಹೆಚ್ಚಾಗಿರುತ್ತದೆ ಏಕೆಂದರೆ ತೀವ್ರವಾದ ಚರ್ಚೆಯು ಹೆಚ್ಚಾಗಿರುತ್ತದೆ ಏಕೆಂದರೆ ನೀವು ನಿಜವಾಗಿಯೂ ಮತ್ತೆ ಪೊಲೀಸರಿಂದ ಕೆಲಸಗಳನ್ನು ಮಾಡಲು ಬಯಸುತ್ತೀರಿ ಈಗ ನಾವು ಪ್ರಾರಂಭಿಸಿದ ಪ್ರಶ್ನೆಗಳ ವಿಷಯದಲ್ಲಿ ಈ ಸ್ಲೈಡ್ಗಳ ಕೊನೆಯ ಭಾಗವನ್ನು ನೋಡೋಣ ನಾವು ಮೊದಲ ಪ್ರಶ್ನೆಯನ್ನು ಸಾಮಯಿಕ ಗುಣಲಕ್ಷಣಗಳಾಗಿರಲು ಪ್ರಾರಂಭಿಸಿದ್ದೇವೆ ಎರಡನೆಯದು ಸಂವಹನ ಸಂಬಂಧದ ಗುಣಲಕ್ಷಣಗಳಾಗಿರಲು ಮೂರನೆಯದು ಭಾವನಾತ್ಮಕ ವಿನಿಮಯಗಳಾಗಿರಲು ಮತ್ತು ನಾಲ್ಕನೆಯದು ಅರಿವಿನ ಮತ್ತು ಸಾಮಾಜಿಕ ದೃಷ್ಟಿಕೋನವಾಗಿರಲು ಬಯಸುತ್ತೇವೆ ಇಲ್ಲಿ ನಾವು ಪೋಸ್ಟ್ ಮಾಡಲು ಪ್ರಯತ್ನಿಸುತ್ತಿರುವ ಪ್ರಶ್ನೆಯೆಂದರೆ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಭಾಷಾ ಗುಣಲಕ್ಷಣಗಳು ಅಥವಾ ಅರಿವಿನ ಗುಣಲಕ್ಷಣಗಳು ಯಾವುವು ಇದು ಬಹಳ ವಿಶಾಲವಾಗಿದೆ ಮತ್ತು ಜನರು ಅನೇಕ ರೀತಿಯಲ್ಲಿ ಅಧ್ಯಯನ ಮಾಡಬಹುದಾದ ಪ್ರಶ್ನೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾವು ಮಾಡಬಹುದಾದ ಒಂದು ವಿಧಾನವೆಂದರೆ ನಾಗರಿಕರಿಂದ ಪ್ರಾರಂಭಿಸಿದ ಪೋಸ್ಟ್ನಲ್ಲಿ ಬಳಸಿದ ಪದಗಳು is ಮತ್ತು hes and theys ಎಂಬ ಸರಿಯಾದ ನಾಮಪದಗಳನ್ನು ನೋಡುವುದು ಮತ್ತು ನಾಗರಿಕರು ಪ್ರಾರಂಭಿಸುವ ಹೆಚ್ಚಿನ ಪೋಸ್ಟ್ಗಳು ವಾಸ್ತವವಾಗಿ ಸ್ವಯಂ ಚಾಲಿತವಾಗಿರುತ್ತವೆ ಅಥವಾ ತಮ್ಮ ಬಗ್ಗೆ ಹೆಚ್ಚಿನದನ್ನು ಉಲ್ಲೇಖಿಸುತ್ತವೆ ಎಂದು ನಾವು ನೋಡುತ್ತೇವೆ ಈ ಕೋಷ್ಟಕದಲ್ಲಿ i ಅತ್ಯಧಿಕವಾಗಿರುವುದನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಪೋಸ್ಟ್ಗೆ ಒಂದು ಉದಾಹರಣೆಯೆಂದರೆ ನಾನು ಯುಕೆಯಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ಎಲ್ಲಾ ಸಮಯದಲ್ಲೂ ನಾನು ಬ್ಲಾ ಬ್ಲಾ ಬ್ಲಾ ಬ್ಲಾ ಎಂದು ಕೂಗುವುದನ್ನು ನಾನು ಕೇಳಿಲ್ಲ ಆದ್ದರಿಂದ ಈ ರೀತಿಯ ಪೋಸ್ಟ್ಗಳನ್ನು ಹೆಚ್ಚಾಗಿ ನಾವು ಸಂಗ್ರಹಿಸುವ Facebook ಡೇಟಾದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಇದೆಲ್ಲವೂ ಏಕೆ ಮುಖ್ಯ ಎಂದು ಈಗ ನೋಡೋಣ ಈ ಕೋರ್ಸ್ಗಾಗಿ ಇಡೀ ವಾರ ಈ ವಾರ ನಾನು ಫೇಸ್ಬುಕ್ನಲ್ಲಿ ರಚಿಸಲಾದ ಸಾಮಾಜಿಕ ಮಾಧ್ಯಮದಲ್ಲಿ ಪೋಲಿಸ್ ಸಂಸ್ಥೆಗಳಿಗೆ ಕೆಲವು ವಿಶ್ಲೇಷಣೆಗಳನ್ನು ಮಾಡುವುದಕ್ಕಾಗಿ ರಚಿಸಲಾದ ಡೇಟಾದ ಸುತ್ತಲೂ ತೆಗೆದುಕೊಂಡಿದ್ದೇನೆ ಪೊಲೀಸರು ಮತ್ತು ನಾಗರಿಕರ ನಡುವೆ ಯಾವ ರೀತಿಯ ಸಂವಹನ ನಡೆಯುತ್ತಿದೆ ಎಂಬುದನ್ನು ನೋಡಿ ಅದು ಏಕೆ ಮುಖ್ಯವಾಗುತ್ತದೆ ಇದು ಖಂಡಿತವಾಗಿಯೂ ಪೋಲೀಸಿಂಗ್ ಮತ್ತು ಸಮುದಾಯ ಸಂವೇದನೆಯನ್ನು ಸುಧಾರಿಸಲು ಪೊಲೀಸರಿಗೆ ಹೇಳುತ್ತದೆ ಅಂದರೆ ಈ ರೀತಿಯ ಸಾಮಾಜಿಕ ನೆಟ್ವರ್ಕ್ಗಳಿಂದ ಡೇಟಾವನ್ನು ಸಂಗ್ರಹಿಸುವುದು ಸಂವಹನ ಭಾವನೆಗಳು ಸಾಮಾಜಿಕ ಬೆಂಬಲದಂತಹ ನಡವಳಿಕೆಯ ಗುಣಲಕ್ಷಣಗಳನ್ನು ದಾಖಲಿಸಲು ಮತ್ತು ಗ್ರಹಿಸಲು ಬಳಸಬಹುದು ಯಾವುದನ್ನು ನಾವು 5 3 ರಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಇದು ಸುರಕ್ಷತಾ ಸಮಸ್ಯೆಗಳನ್ನು ಅನುಭವಿಸುತ್ತಿರುವ ನಿವಾಸಿಗಳಿಗೆ ಭಾವನಾತ್ಮಕ ಬೆಂಬಲವನ್ನು ಹೆಚ್ಚಿಸಲು ಪೊಲೀಸ್ ಘಟನೆಗಳ ಸಮುದಾಯವನ್ನು ಸಕ್ರಿಯಗೊಳಿಸುತ್ತದೆ ವಿಶ್ಲೇಷಣೆಯಲ್ಲಿ ನಾವು ಮತ್ತೆ ಮಾತನಾಡಿದ ವಿಷಯಗಳು ಇವು ಪೊಲೀಸರು ಮತ್ತು ನಾಗರಿಕರೊಂದಿಗಿನ ಚರ್ಚೆಯ ಎಳೆಯು ಪೊಲೀಸರು ಸರಿಯಾಗಿ ಸಂವಹನ ನಡೆಸಿದಾಗ ಆತಂಕದ ಮಟ್ಟವನ್ನು ನೀಡುತ್ತದೆ CPC ಕುರಿತು ನಿಮಗೆ ತೋರಿಸುವ ಒಂದೆರಡು ಸ್ಲೈಡ್ಗಳು CPC ಯಲ್ಲಿ ಆತಂಕದ ಮೌಲ್ಯವು ನಿಜವಾಗಿಯೂ ಕಡಿಮೆಯಾಗಿದೆ ಏಕೆಂದರೆ ಅವರು ಪೊಲೀಸ್ ಸಿಬ್ಬಂದಿ ನಾಗರಿಕರೊಂದಿಗೆ ಸಂವಹನ ನಡೆಸಿದಾಗ ಹೆಚ್ಚು ಆತಂಕದ ಮಟ್ಟವು ಕಡಿಮೆಯಾಗಿದೆ ಅಥವಾ ಅದು ಕಡಿಮೆಯಾಗಿದೆ ಏಕೆಂದರೆ ಜನರು ಕೇಳುವ ಕೆಲವು ಪ್ರಶ್ನೆಗಳಿಗೆ ಪೊಲೀಸರು ಉತ್ತರಿಸಲು ಪ್ರಾರಂಭಿಸುತ್ತಾರೆ ಉದಾಹರಣೆಗೆ ನನ್ನ ನೆರೆಹೊರೆಯಲ್ಲಿ ಇಲ್ಲಿ ಕೆಲವು ಸಮಸ್ಯೆಗಳಿವೆ ಎಂದು ನಾನು ಹೇಳುತ್ತೇನೆ ಮತ್ತು ಪೊಲೀಸರು ಬಂದು ಹೇಳುತ್ತಾರೆ ಓಹ್ ಒಳ್ಳೆಯದು ಅದರ ಬಗ್ಗೆ ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಾವು ಸರಿಯಾದ ಪೋಲೀಸ್ ಅಧಿಕಾರಿಗೆ ಇದನ್ನು ಫಾರ್ವರ್ಡ್ ಮಾಡುವ ಸರಿಯಾದ ಕೆಲಸವನ್ನು ಮಾಡುತ್ತೇವೆ ಆದ್ದರಿಂದ CP ಪ್ರತಿಕ್ರಿಯಿಸುವಾಗ ನಾಗರಿಕರಿಗೆ ಸ್ವಲ್ಪ ಮಟ್ಟದ ತೃಪ್ತಿ ಇದೆ ಕುತೂಹಲಕಾರಿಯಾಗಿ ನಾವು ವಾಸ್ತವವಾಗಿ ಕೆಲವು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬಹುದು ಬೆಂಬಲ ಮತ್ತು ಅವರು ಪೊಲೀಸರಿಂದ ಪಡೆಯುವ ಕ್ರಮಗಳ ಬಗ್ಗೆ ಒಮ್ಮತ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮುದಾಯಗಳಿಗೆ ಸಹಾಯ ಮಾಡಬಹುದು ಅವರು ನಿಜವಾಗಿ ತಂತ್ರಜ್ಞಾನಗಳನ್ನು ನಿರ್ಮಿಸಬಹುದು ಅದು ಈ ರೀತಿಯ ಸಂವಹನಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಹೆಚ್ಚು ಸುರಕ್ಷಿತ ನಗರಗಳನ್ನು ಹೊಂದಲು ಸಹಾಯ ಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಪೊಲೀಸರು ಮತ್ತು ನಾಗರಿಕರ ನಡುವಿನ ನಮ್ಮ ಹೆಚ್ಚಿನ ಸಂವಹನಗಳಿಗೆ ಸಹಾಯ ಮಾಡುತ್ತದೆ ಇದು ಜನರ ಭಾವನೆಗಳ ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ನಾನು ಇಂದು ಪೊಲೀಸ್ ಪುಟವನ್ನು ನಿರ್ವಹಿಸುತ್ತೇನೆ ಜನರು ಇಂದು ನಿರ್ದಿಷ್ಟ ಸಮಸ್ಯೆಯ ಬಗ್ಗೆ ಯಾವ ರೀತಿಯ ವೀಕ್ಷಣೆಗಳನ್ನು ಹೊಂದಿದ್ದಾರೆ ಮತ್ತು ಅವರು ಇಂದು ಯಾವ ರೀತಿಯ ವಿಷಯವನ್ನು ರಚಿಸುತ್ತಿದ್ದಾರೆ ಎಂದು ನಾನು ನೋಡುತ್ತೇನೆ ಅದು ನನ್ನ ಅಧಿಕಾರ ವ್ಯಾಪ್ತಿಯಿಂದ ಮತ್ತು ತಿಂಗಳ ನಂತರ ಏನಾಗುತ್ತದೆ ಒಂದು ವರ್ಷದ ನಂತರ ಏನಾಗುತ್ತದೆ ಇದನ್ನು ಅರ್ಥಮಾಡಿಕೊಳ್ಳುವುದು ಕೆಲವು ಮುನ್ಸೂಚಕ ವಿಶ್ಲೇಷಣಾ ಪರಿಹಾರಗಳನ್ನು ಮಾಡುವ ವಿಷಯದಲ್ಲಿ ಸಹಾಯ ಮಾಡುತ್ತದೆ ಈ ಡೇಟಾದ ಸುತ್ತ ಮುನ್ಸೂಚಕ ವಿಶ್ಲೇಷಣೆಗಳು ಮತ್ತು ವಾಸ್ತವವಾಗಿ ಪೊಲೀಸ್ ಸಂಸ್ಥೆಗಳು ತಮ್ಮ ಕೆಲಸವನ್ನು ಉತ್ತಮಗೊಳಿಸಲು ನಗರಗಳನ್ನು ಹೆಚ್ಚು ಸುರಕ್ಷಿತವಾಗಿಸಲು ಸಹಾಯ ಮಾಡುತ್ತವೆ ಇದು ನಾಗರಿಕರ ಪ್ರತಿಕ್ರಿಯೆಗಳನ್ನು ಗ್ರಹಿಸಲು ಮತ್ತು ರೆಕಾರ್ಡ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವವರೊಂದಿಗೆ ಈ ದಾಖಲೆಗಳನ್ನು ಹಂಚಿಕೊಳ್ಳಬಹುದು ಇದು ವಾಸ್ತವವಾಗಿ ಪಡೆಯಬಹುದು ಅಂದರೆ ಕೆಲವು ಸಂಸ್ಥೆಗಳು ಇದನ್ನು ಮಾಡಬಹುದು ಈ ವಾರ ನಮಗೆ ಈ ತಿಂಗಳು ಸಿಕ್ಕಿರುವ ಪೋಸ್ಟ್ಗಳ ಸಂಖ್ಯೆ ಮತ್ತು ಇದು ನಮಗೆ ಸಿಗುತ್ತದೆ ಎಂದು ಸಾರ್ವಜನಿಕವಾಗಿ ಹೇಳುತ್ತಿದ್ದಾರೆ ಇದು ವಾಸ್ತವವಾಗಿ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಈ ಡೇಟಾದ ಮುನ್ಸೂಚಕ ಬಳಕೆಯಾಗಿ ಕಾರ್ಯನಿರ್ವಹಿಸಬಹುದು ಇದು ಭವಿಷ್ಯ ವಿಶ್ಲೇಷಣೆಗೆ ಸಹ ಬಳಸಬಹುದು ಮೂಲಭೂತವಾಗಿ ಇವೆಲ್ಲವೂ ಪೊಲೀಸ್ ಮತ್ತು ನಾಗರಿಕರು ಉತ್ತಮವಾಗಿ ಸಂವಹನ ನಡೆಸುವ ವಿಷಯದಲ್ಲಿ ಸಾಮಾಜಿಕ ಪ್ರಭಾವ ಎರಡಕ್ಕೂ ಸಹಾಯ ಮಾಡಬಹುದು ಪೊಲೀಸರು ತಮ್ಮ ನಿರ್ಧಾರವನ್ನು ಉತ್ತಮಗೊಳಿಸಲು ಸಹಾಯ ಮಾಡಲು ತಂತ್ರಜ್ಞಾನಗಳನ್ನು ನಿರ್ಮಿಸಬಹುದು ಇದು ನಾಗರಿಕರಿಗೆ ಸುರಕ್ಷಿತ ಜೀವನವನ್ನು ಹೊಂದಲು ಸಹಾಯ ಮಾಡುತ್ತದೆ ಅದರೊಂದಿಗೆ ನಾನು 5 ನೇ ವಾರದ ವಿಷಯವನ್ನು ನಿಲ್ಲಿಸುತ್ತೇನೆ ಆದ್ದರಿಂದ ಮೂಲಭೂತವಾಗಿ 5 ನೇ ವಾರವು ಸಂಪೂರ್ಣವಾಗಿ ಪೋಲೀಸಿಂಗ್ ಆಗಿದೆ ಮತ್ತು ಈ ಸಂಸ್ಥೆಗಳು ಹೇಗೆ ರಚಿಸುತ್ತವೆ ಅವರು ಯಾವ ರೀತಿಯ ಪುಟಗಳನ್ನು ಹೊಂದಿದ್ದಾರೆ ಮತ್ತು ಈ ಪುಟಗಳಲ್ಲಿ ಯಾವ ವಿಷಯವನ್ನು ರಚಿಸಲಾಗುತ್ತಿದೆ ಎಂಬುದನ್ನು ನಾವು ಆರಂಭದಲ್ಲಿ ನೋಡಿದ್ದೇವೆ ಅಲ್ಲಿಂದ ನಾವು ಕೆಲವು ಸಂಶೋಧನಾ ಪ್ರಶ್ನೆಗಳನ್ನು ಕೇಳಲು ಹೋದೆವು ಮತ್ತು ಈ ರೀತಿಯ ಸಂಶೋಧನೆಯು ಕೇವಲ ಭಾರತೀಯ ವೆಬ್ಪುಟಗಳು ಭಾರತೀಯ ಪೊಲೀಸ್ ಸಂಸ್ಥೆಗಳ ವಿಷಯದಲ್ಲಿ ಮಾತ್ರ ಮಾಡಲಾಗಿಲ್ಲ ಇದನ್ನು ಪ್ರಪಂಚದಾದ್ಯಂತ ಮಾಡಲಾಗುತ್ತದೆ